ಬೌಂಡ್ ಸ್ಟೇಟ್ ಗಳಿಗೆ ಒಂದು ಆಯಾಮದ ಶ್ರೋಡಿಂಗರ್ ಸಮೀಕರಣದ ಸಂಖ್ಯಾತ್ಮಕ ಪರಿಹಾರ I ಹಿಂದಿನ 2 ಉಪನ್ಯಾಸಗಳಲ್ಲಿ ನಾವು 2 ಪ್ರಕರಣಗಳನ್ನು ಪರಿಗಣಿಸಿದ್ದೇವೆ ಡೆಲ್ಟಾ ಕಾರ್ಯ ಪೊಟೆನ್ಶಿಯಲ್ ನಲ್ಲಿ ಚಲಿಸುವ ಒಂದು ಕಣ ಮತ್ತು ಒಂದು ಸೀಮಿತ ಗಾತ್ರದ ಪೆಟ್ಟಿಗೆಯಲ್ಲಿ ಚಲಿಸುವ ಕಣ ಇದಕ್ಕಾಗಿ ಶ್ರೋಡಿಂಗರ್ ಸಮೀಕರಣವನ್ನು ವಿಶ್ಲೇಷಣಾತ್ಮಕವಾಗಿ ಪರಿಹರಿಸಬಹುದು ಆದಾಗ್ಯೂ ಎಲ್ಲಾ ಪೊಟೆನ್ಶಿಯಲ್ಗಳು ಅಲ್ಲ ಅಂದರೆ ಈ ರೀತಿಯ ಚಿಕಿತ್ಸೆಯನ್ನು ನೋಡಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಪೊಟೆನ್ಶಿಯಲ್ ಗಡಿಗಳಲ್ಲಿ ಆಗುವ ಸ್ಥಳವನ್ನು ನಾನು ತೆಗೆದುಕೊಂಡರೂ ಸಹ ನಾವು x 0 ಮತ್ತು x L ಎಂದು ಹೇಳೋಣ ಆದರೆ ಈ ನಡುವೆ ಅಥವಾ ಈ ರೀತಿಯ ಅಥವಾ ಸಾಮಾನ್ಯವಾಗಿ ಪೊಟೆನ್ಶಿಯಲ್ನಲ್ಲಿ ಊಹಿಸಿಕೊಳ್ಳಿ ಇದು ನಾನು ಶ್ರೋಡಿಂಗರ್ ಸಮೀಕರಣವನ್ನು ಹೇಗೆ ಪರಿಹರಿಸುವುದು ಮತ್ತು ಅದಕ್ಕಾಗಿ ನಾವು ಶ್ರೋಡಿಂಗರ್ ಸಮೀಕರಣವನ್ನು ಸಂಖ್ಯಾತ್ಮಕವಾಗಿ ಸಂಯೋಜಿಸಬೇಕಾಗಿದೆ ಡಿಫರೆನ್ಷಿಯಲ್ ಸಮೀಕರಣದಲ್ಲಿ ನಾನು ಸಂಖ್ಯಾತ್ಮಕವಾಗಿ ಹೇಗೆ ಸಂಯೋಜನೆಗೊಳ್ಳಬೇಕು ಎಂಬುದರ ನಡುವೆ ಕೆಲವು ಅನಿಯಂತ್ರಿತ ಆಕಾರವಾಗಿದೆ ನಾನು ಈಗ ಬರೆಯುತ್ತೇನೆ ಮುಖ್ಯವಾಗಿ ಶ್ರೋಡಿಂಗರ್ ಸಮೀಕರಣವನ್ನು ಪರಿಹರಿಸುವಲ್ಲಿ ಎರಡನೆಯ ಆರ್ಡರ್ ಡಿಫರೆನ್ಷಿಯಲ್ ಸಮೀಕರಣ VxψEψ ಮತ್ತು ಇದು ಐಗನ್ ಮೌಲ್ಯ ಸಮೀಕರಣ ಅಂದರೆ ನಾನು ಕೆಲವು ಬೌಂಡರಿ ಕಂಡೀಶನ್ ಗಳನ್ನು ಪೂರೈಸಬೇಕಾಗಿದೆ ಆಗ ಮಾತ್ರ ಪರಿಹಾರ ಸ್ವೀಕಾರಾರ್ಹ ಆದ್ದರಿಂದ ಶ್ರೋಡಿಂಗರ್ ಸಮೀಕರಣಕ್ಕೆ ಮೈನಸ್ 22m VxψEψನಾನು ಕೆಲವು ಬೌಂಡರಿ ಕಂಡೀಶನ್ಗಳನ್ನು ಪೂರೈಸಬೇಕು ಎಂದು ನಾನು ಭಾವಿಸುತ್ತೇನೆ ಶ್ರೋಡಿಂಗರ್ ಸಮೀಕರಣದ ಪರಿಹಾರಗಳಿಗಾಗಿ ನಮ್ಮಲ್ಲಿ ∫mndxmn ಇದೆ ಆದ್ದರಿಂದ ನಾವು ವೇವ್ ಫಂಕ್ಷನ್ ψ ನಿರಂತರ ಮತ್ತು ಮೂರನೆಯದು ನಾವು ಹೊರತು ನಿರಂತರವಾಗಿರುತ್ತದೆ ನಾನು ಈ ಎಲ್ಲಾ 3 ಷರತ್ತುಗಳನ್ನು ಪೂರೈಸಬೇಕಾಗಿದೆ ಮತ್ತು ನಂತರ ಇದು ಒಟ್ಟಿಗೆ ನನಗೆ ಐಗನ್ ಶಕ್ತಿಗಳು ಮತ್ತು ಐಗನ್ ಫಂಕ್ಷನ್ ಗಳನ್ನು ನೀಡುತ್ತದೆ ಆದ್ದರಿಂದ ನಾವು ಮಾಡಬೇಕಾಗಿರುವುದು ಈ ಸಮೀಕರಣವನ್ನು ಬೌಂಡರಿ ಕಂಡೀಶನ್ಗಳನ್ನು ತೃಪ್ತಿಪಡಿಸುವುದು ಮತ್ತು ಎರಡೂ ಸಂಖ್ಯಾತ್ಮಕ ತಂತ್ರಗಳ ಬಗ್ಗೆ ಕಲಿಯಲು ಪ್ರಾರಂಭಿಸಲು ನಿರಂತರವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ನಾವು ಈ ಉಪನ್ಯಾಸದಲ್ಲಿ 00 ಮತ್ತು L0 ಅನ್ನು ಸರಳವಾದ ಸಮಸ್ಯೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಸಮಸ್ಯೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹ ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಇದು ಎರಡು ಬಿಂದುಗಳಲ್ಲಿ ಅನಂತ ಎತ್ತರದ ಗೋಡೆಗಳ V→∞ ನ ಸಮಸ್ಯೆಯಾಗಿದೆ ಮತ್ತು 0 ಮತ್ತು L ನಡುವೆ ಹೊರಗೆ ಉಳಿದಿದೆ V ಕೆಲವು ಆಕಾರ V ಆಗಿದೆ ಆದ್ದರಿಂದ ಈ ಅಂಚಿನಲ್ಲಿ ψ 0 ಮತ್ತು ಇನ್ನೊಂದು ತುದಿಯಲ್ಲಿ ψ 0 ಮತ್ತು ನಾವು ಪರಿಹಾರವನ್ನು ಈ ನಡುವೆ ನಿರ್ಮಿಸಬೇಕು ಆದ್ದರಿಂದ ಭೇದಾತ್ಮಕ ಸಮೀಕರಣಗಳ ಸಂಖ್ಯಾತ್ಮಕ ಪರಿಹಾರದಲ್ಲಿ ನಾವು ಅದನ್ನು ಹೇಗೆ ನಿರ್ಮಿಸುತ್ತೇವೆ ನಮ್ಮ ಗಾತ್ರ ಮತ್ತು ಎಲ್ಲವನ್ನೂ ನವೀಕರಿಸಲು ನಾವು ಮತ್ತು ಅನ್ನು ಸಂಯೋಜಿಸಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಒಂದು ತಂತ್ರವನ್ನು ಬಳಸಬಹುದು ಈ ಸಂದರ್ಭದಲ್ಲಿ ψ0 ಎರಡು ಬದಿಗಳಲ್ಲಿ ψ ಮತ್ತುL ಎರಡೂ 0 ಆಗಿದ್ದರೆ ಇದು x 0 x L ಆದ್ದರಿಂದ ನಿರ್ಮಾಣದ ಒಂದು ಮಾರ್ಗವನ್ನು x 0 ನೊಂದಿಗೆ 00 ಪ್ರಾರಂಭಿಸಬಹುದು ಮತ್ತು ಕೆಲವು ಸೀಮಿತ ಸಂಖ್ಯೆಗೆ ಸಮನಾಗಿರುತ್ತದೆ 1 ಅಥವಾ ಕೆಲವು ಸ್ಥಿರ ಎಂದು ಹೇಳೋಣ ನಾನು ಇಲ್ಲಿ ಏನು ಮಾಡುತ್ತಿದ್ದೇನೆ ಎಂದು ತೋರಿಸುತ್ತಲೇ ಇರುತ್ತೇನೆ ಆದ್ದರಿಂದ ಈ ಪೆಟ್ಟಿಗೆಯಲ್ಲಿ ನಾನು ಕೆಂಪು ಮೂಲಕ ತೋರಿಸಲು ಅವಕಾಶ ಮಾಡಿಕೊಟ್ಟಿದ್ದೇನೆ ψ0 ಮತ್ತು ಕೆಲವು ಇಳಿಜಾರಿನೊಂದಿಗೆ ನಾವು ಇದನ್ನು ಮಾಡಬಹುದಾದದ್ದು ಮುಂದಿನ ಹಂತದಲ್ಲಿ ಮೌಲ್ಯವನ್ನು ಕಂಡುಹಿಡಿಯುವುದು ಆದ್ದರಿಂದ ಶ್ರೋಡಿಂಗರ್ ಸಮೀಕರಣ 2m2V0 E ಸಂಖ್ಯೆ 2 ಆದ್ದರಿಂದ ಇದು ನನಗೆ ತಿಳಿದಿರುವ ಮತ್ತು ಅದು ನನಗೆ ನೀಡುತ್ತದೆ ಎಂದು ಸೂಚಿಸುತ್ತದೆ ಆದ್ದರಿಂದ ಈ ಹಂತದಿಂದ ಎಡಗೈಯಲ್ಲಿ x 0 ಪ್ರಾರಂಭವಾಯಿತು ನಾನು ಅದನ್ನು ನವೀಕರಿಸಿದ್ದೇನೆ ಮತ್ತು ಆದ್ದರಿಂದ ನಾನು ಬರೆಯಬಹುದು ಮುಂದಿನ ಹಂತದಲ್ಲಿ ಅದನ್ನು ನಾನು i1ψix ಎಂದು ಕರೆಯೋಣ ಮತ್ತು i1 ixನಾನು ಸಹ ನವೀಕರಿಸಬಹುದು ಮತ್ತು ನನಗೆ ಹೇಗೆ ಗೊತ್ತು ನನಗೆ ತಿಳಿದಿದೆ xನನಗೆ ಕೆಲವು ಬಿಂದು ತಿಳಿದಿದೆ ಒಮ್ಮೆ ನಾನು ಅದನ್ನು ಮಾಡುತ್ತೇನೆ ಈ ಕ್ರಾಸ್ನಲ್ಲಿ ಎಲ್ಲವನ್ನೂ ನಾನು ಇಲ್ಲಿಂದ ಕಂಡುಕೊಂಡೆ ನಾನು ಮತ್ತೆ ನನ್ನ ಪರಿಹಾರವನ್ನು ಮುಂದಿನ ಹಂತಕ್ಕೆ ನಿರ್ಮಿಸುತ್ತೇನೆ ಮತ್ತು ಅದರಿಂದ ಮುಂದಿನ ಹಂತದವರೆಗೆ ಅದರಿಂದ ಮುಂದಿನ ಹಂತದವರೆಗೆ ಅದರಿಂದ ಮುಂದಿನ ಹಂತದವರೆಗೆ ಮತ್ತು ಹೀಗೆ ನಾನು ಪರಿಹಾರವನ್ನು ನಿರ್ಮಿಸುತ್ತಲೇ ಇರುತ್ತೇನೆ ನಾನು ನಿಯಮಗಳನ್ನು ಮೊದಲ ಆರ್ಡರ್ ವರೆಗೆ ಮಾತ್ರ ಇಟ್ಟುಕೊಂಡಿದ್ದೇನೆ ಈ ಪ್ರಕ್ರಿಯೆಯೊಂದಿಗೆ ನಾವು ಪ್ರಾರಂಭಿಸಿದ ನಂತರ ಎರಡನೇ ಆರ್ಡರ್ ನಲ್ಲಿ ಈ xನಿಜವಾಗಿಯೂ ಚಿಕ್ಕದಾಗಿದೆ ಎಂದು ಪರಿಶೀಲಿಸಿ ನಿರ್ಲಕ್ಷಿಸಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ psi ಎರಡೂ ಕಡೆಗಳಲ್ಲಿ ಕಣ್ಮರೆಯಾಗುವ ಸಂದರ್ಭವನ್ನು ನಾನು ತೆಗೆದುಕೊಳ್ಳುತ್ತಿದ್ದೇನೆ x0 xL ಆದ್ದರಿಂದ x 0 ರಿಂದ 00ನೊಂದಿಗೆ ಪ್ರಾರಂಭಿಸಿ 0 ಕೆಲವು ಸ್ಥಿರವಾಗಿರುತ್ತದೆ ಆದ್ದರಿಂದ ನಾವು ಇದನ್ನು C ಎಂದು ಬರೆಯೋಣ ನಾನು ಮೊದಲೇ ಒಂದನ್ನು ಬರೆದಿದ್ದೇನೆ ಮತ್ತು x L ವರೆಗೆ ಪರಿಹಾರವನ್ನು ನಿರ್ಮಿಸುತ್ತೇನೆ ಈಗ ಬೌಂಡರಿ ಕಂಡೀಶನ್ L0ಎಂದು ಒತ್ತಾಯಿಸುತ್ತದೆ ನಾನು ψψx0 ನಿಂದ ಪ್ರಾರಂಭಿಸುವಾಗ ಈಗ ನೆನಪಿಡಿ ನಾನು ಪರಿಹಾರವನ್ನು ನಿರ್ಮಿಸುತ್ತಿದ್ದೇನೆ ಮತ್ತು ಪರಿಹಾರವು E ಯ ಮೇಲೆ ಅವಲಂಬಿತವಾಗಿರುತ್ತದೆ ನನ್ನಲ್ಲಿ 00 00 ಇದ್ದುದರಿಂದ ಅದು ಏನಾಯಿತು ಆದರೆ ಯಾವುದೇ ಹಂತದಲ್ಲಿ 2m2V0 E ಎಂದು ನೀಡಲಾಗಿದೆ ಆದ್ದರಿಂದ E ಅನ್ನು ಎಂದು ನೀಡಲಾಗಿದೆ ಮತ್ತು ನನ್ನ ಪರಿಹಾರವನ್ನು ನಿರ್ಮಿಸಲು ನಾನು ಈ ಮೂರನ್ನು ಬಳಸುತ್ತೇನೆ ಆದ್ದರಿಂದ ನಾನು ನಿಜವಾಗಿಯೂ ಐಗನ್ ಮೌಲ್ಯವನ್ನು ಹೊಂದುವವರೆಗೆ ψ 0 ಆಗುವುದಿಲ್ಲ ಆದ್ದರಿಂದ ಏನಾಗಬಹುದು ಉದಾಹರಣೆಗೆ ನಾನು ಪರಿಹಾರವನ್ನು ನಿರ್ಮಿಸಿದರೆ ಒಂದು ಪರಿಹಾರವು ಈ ರೀತಿಯಾಗಿರಬಹುದು ನಾನು ಹಸಿರು ಬಣ್ಣದಲ್ಲಿ ತೋರಿಸುತ್ತಿದ್ದೇನೆ ಇದು ಸ್ವೀಕಾರಾರ್ಹವಲ್ಲ ಆದ್ದರಿಂದ ಇದು ಕೆಲವು E ಸೆಕೆಂಡ್ ಪರಿಹಾರವಾಗಿದೆ ನಾನು E ಅನ್ನು ನಿಖರವಾಗಿ ಬರೆಯದ ಹೊರತು ಬೇರೆ E ಮಾಡಲು ಹೋಗುತ್ತೇನೆ ಅದು ಕನಿಷ್ಟ ಇನ್ನೊಂದು ಬದಿಯಲ್ಲಿ 0 ಕ್ಕೆ ಹೋಗುತ್ತದೆ ಮತ್ತು ಅದು ಸ್ವೀಕಾರಾರ್ಹವಾಗಿರುತ್ತದೆ ಆದ್ದರಿಂದ ಕೆಲವು E ಗೆ L0 ಆ E ಅನ್ನು ಐಗನ್ ಶಕ್ತಿಯಾಗಿ ಮತ್ತು ಪರಿಹಾರವನ್ನು ಐಗನ್ ಫಂಕ್ಷನ್ಎಂದು ಒಪ್ಪಿಕೊಂಡರೆ ಮತ್ತು ನೀವು E ಅನ್ನು ಹೆಚ್ಚಿಸುತ್ತಲೇ ಇರಬಹುದು ಮತ್ತು ಹೆಚ್ಚು ಹೆಚ್ಚು ಸ್ಟೇಟ್ ಗಳನ್ನು ಕಂಡುಹಿಡಿಯಬಹುದು ಈ ಸಂದರ್ಭದಲ್ಲಿ ಕಣವು 0 ಮತ್ತು l ನಡುವೆ ಬಂಧಿತವಾಗಿರುತ್ತದೆ ಇದರರ್ಥ ಈ ಗಡಿಯ ಹೊರಗೆ V→∞s ಈ ಸಂದರ್ಭದಲ್ಲಿ ಅನಂತ ಸಂಖ್ಯೆಯ ಸ್ಟೇಟ್ ಗಳಾಗಿರುತ್ತದೆ ಮತ್ತು ಆದ್ದರಿಂದ ನೀವು E ಮೇಲೆ ಸ್ಕ್ಯಾನ್ ಮಾಡುವುದನ್ನು ಮುಂದುವರಿಸಬಹುದು ಮತ್ತು ಹೆಚ್ಚು ಹೆಚ್ಚು ಸ್ಟೇಟ್ ಗಳನ್ನು ಕಂಡುಹಿಡಿಯಬಹುದು ಇತರ ವಿಧಾನವು ಗುಣಲಕ್ಷಣವನ್ನು ಯನ್ನು ಮತ್ತೆ ಬಳಸುವುದು ಪರಿಹಾರವೆಂದರೆ ಶ್ರೋಡಿಂಗರ್ ಸಮೀಕರಣ ಮತ್ತು ಈ ಸಂದರ್ಭದಲ್ಲಿ ಮತ್ತೆ ನಾನು 00 L0 x0 xLಸಂಖ್ಯೆ 1 ಅನ್ನು ಇಂಟಗ್ರೇಟ್ ಮಾಡಲು ಪ್ರಾರಂಭಿಸುತ್ತೇನೆ ಅಥವಾ x 0 ನಿಂದ ಪರಿಹಾರವನ್ನು ನಿರ್ಮಿಸಲು ನಾನು ಹೇಳುತ್ತೇನೆ ಬಲಕ್ಕೆ ಅಲ್ಲಿ ಬರೆಯುವುದು ಎಂದರೆ x 0 ಆದ್ದರಿಂದ ನೀವು 00 0ನೊಂದಿಗೆ ಪ್ರಾರಂಭಿಸಿ ಕೆಲವು ಸಂಖ್ಯೆಗೆ ಸಮನಾಗಿರುತ್ತದೆ ಮತ್ತು ನಂತರ ನಿಮಗೆ ತಿಳಿದಿದೆ ಮತ್ತು ನೀವು ನಿರ್ದಿಷ್ಟ ಬಿಂದು x ವರೆಗೆ ಇಂಟಗ್ರೇಟ್ ಮಾಡಲು ಪ್ರಾರಂಭಿಸುತ್ತೀರಿ ಅದನ್ನು xx0ವರೆಗೆ x0ಎಂದು ಕರೆಯೋಣ ಎಡಕ್ಕೆ xL ಆದ್ದರಿಂದ ನೀವು ಏನು ಮಾಡುತ್ತೀರಿ ಎಂಬುದು xL0 xL ನಲ್ಲಿ ಕೆಲವು ಸ್ಥಿರ C ಎಂದು ತೆಗೆದುಕೊಳ್ಳಿ ಎಂದು ನನಗೆ ತಿಳಿದಿದೆ ಆದ್ದರಿಂದ ನೀವು ಮತ್ತೆ ಎಡಕ್ಕೆ ಮತ್ತು xx0 ವರೆಗೆ ಇಂಟಗ್ರೇಟ್ ಮಾಡಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ನಾವು ಮಾಡಿದ್ದನ್ನು ನಾವು ಮಾಡಿದ್ದು ಈ ಪೊಟೆನ್ಶಿಯಲ್ನಲ್ಲಿದೆ ನಾವು ಇಲ್ಲಿಂದ ಪರಿಹಾರವನ್ನು ನಿರ್ಮಿಸಲು ಪ್ರಾರಂಭಿಸುತ್ತೇವೆ ಈ ಕಡೆಯಿಂದ ಹೊರಬರುವುದು ಇದನ್ನೇ ಎಂದು ಹೇಳೋಣ ಮತ್ತು ನಾವು ಬಲಭಾಗದಿಂದ ಪರಿಹಾರವನ್ನು ನಿರ್ಮಿಸಲು ಪ್ರಾರಂಭಿಸಿದ್ದೇವೆ ಮತ್ತು ಇದು ಈ ರೀತಿಯಾಗಿ ಹೊರಬರುತ್ತದೆ ಎಂದು ಹೇಳೋಣ ಅದು ಇತರ ಪರಿಸ್ಥಿತಿಗೆ ಹೊಂದಿಕೆಯಾಗಬೇಕಾಗಿಲ್ಲ ಅದು ನನಗೆ ಕೆಂಪು ಬಣ್ಣದಲ್ಲಿ ತೋರಿಸೋಣ ಇದು ಈ ರೀತಿ ಇರಬಹುದು ನಾವು ಏನು ಮಾಡಬೇಕುxx0 ನಲ್ಲಿ ಪರಿಹಾರವು ಯಾವುದೇ ಹಂತದಲ್ಲಿ ಇದರ ಅರ್ಥವನ್ನು ಹೊಂದುತ್ತದೆ ಸ್ವೀಕಾರಾರ್ಹ ಪರಿಹಾರಕ್ಕಾಗಿ ನಾವು ಏನು ಹೊಂದಿದ್ದೇವೆ x ನಿರಂತರವಾಗಿರುತ್ತದೆ ಅಂದರೆ ಎಡದಿಂದ xx0 ಬಲದಿಂದ xx0 ಗೆ ಸಮನಾಗಿರಬೇಕು ಮತ್ತು ಸಂಖ್ಯೆ 2 ನಿರಂತರವಾಗಿರುತ್ತದೆ ಆದ್ದರಿಂದ ನೀವು ಎಡದಿಂದ xx0 ಅನ್ನು ಹೊಂದಿರಬೇಕು ಬಲದಿಂದ ಬರುವ xx0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಏನು ಮಾಡಬಹುದೆಂದರೆ ಎರಡು ಪರಿಹಾರಗಳನ್ನು ಒಂದು ಅಂಶದಿಂದ ಗುಣಿಸಿ ನಂತರ ಮೌಲ್ಯಗಳನ್ನು ಹೋಲಿಸಿ ಆದ್ದರಿಂದ ಮತ್ತೆ ನಾನು ಈ ಚಿತ್ರವನ್ನು ಮಾಡೋಣ ಮತ್ತು ನೀವು ಎಡದಿಂದ ಬರುವ ಪರಿಹಾರವನ್ನು ಹೊಂದಿದ್ದೀರಿ ಅದು ಬಲದಿಂದ ಬರುವ ಈ ಪರಿಹಾರದಂತೆಯೇ ಇರಬಹುದು ಈಗ ನಾವು ಹೊಂದಾಣಿಕೆಯಾಗುತ್ತಿರುವ ಈ ಹಂತದಲ್ಲಿ xx0 ಎಂದು ನೋಡೋಣ ನಾವು ವಿಭಿನ್ನ ಇಳಿಜಾರುಗಳೊಂದಿಗೆ ಪ್ರಾರಂಭಿಸಿದಾಗಿನಿಂದ ಮೊದಲು ವೇವ್ ಫಂಕ್ಷನ್ ಹೊಂದಿಕೆಯಾಗಲಿಲ್ಲ ಆದ್ದರಿಂದ ನಾವು ಮಾಡಬೇಕಾದುದು ಬಲಗೈಯನ್ನು ಕೆಳಕ್ಕೆ ತರುವ ಅಂಶಕ್ಕೆ ಗುಣಿಸುವುದು ಈ ಹಂತದಲ್ಲಿ ವೇವ್ ಫಂಕ್ಷನ್ ಅನ್ನು ಹೊಂದಿಸುತ್ತದೆ ಆದ್ದರಿಂದ ನಾನು rightಅನ್ನು ಬರೆಯಬಲ್ಲೆ ನಾನು rightxleftx0rightx0 ಎಂದು ಬರೆಯಬಲ್ಲೆ ಇದು ಹೊಂದುವಂತೆ ಮಾಡುತ್ತದೆ ಆದ್ದರಿಂದ ಇದು ಕರ್ವ್ ಅನ್ನು ಈ ನೀಲಿ ಬಣ್ಣಕ್ಕೆ ಸರಿಯಾಗಿ ಮಾಡುತ್ತದೆ ಆದ್ದರಿಂದ ನಾನು ಇದನ್ನು ಹೊಸದಾಗಿ ಬರೆಯುತ್ತೇನೆ ಆದ್ದರಿಂದ ಕೆಂಪು ಬಣ್ಣದಿಂದ ನಾವು ಇದನ್ನು ಮಾಡಿದ್ದೇವೆ ಇದನ್ನು ಕೆಂಪು ಎಂದು ಬರೆಯಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ನಾನು rightnewxrightxleftx0rightx0 ಅನ್ನು ಮಾಡಿದ್ದೇನೆ ಮತ್ತು ಅದರ ನಂತರ ಇದು ಒಂದು ಹಂತವಾಗಿದೆ ಮತ್ತು ಇದರ ನಂತರ ಈ C leftx0 ಸಮ ಬಲದಿಂದ ಬರುತ್ತಿದ್ದರೆ ಅದು ಪರಿಹಾರವಲ್ಲದಿದ್ದರೆ ಮತ್ತೊಂದೆಡೆ ಸ್ವೀಕಾರಾರ್ಹವಲ್ಲ ಇವೆರಡೂ ಸಮಾನವಾಗಿವೆ ನಂತರ ನಾವು ಐಗನ್ ಶಕ್ತಿಯನ್ನು ಕಂಡುಕೊಂಡಿದ್ದೇವೆ ಆದ್ದರಿಂದ ಕೆಲವು ಶಕ್ತಿಗಾಗಿ ಅವು ಸಮಾನವಾಗಿವೆ ಮತ್ತು ಅದು ಐಗನ್ ಶಕ್ತಿಯಾಗಿದ್ದು ಈ ಎಲ್ಲಾ ಮರುಪಡೆಯುವಿಕೆ ಮಾಡಿದ ನಂತರ ಅವು ಎಲ್ಲಾ ಶಕ್ತಿಗಳಿಗೆ ಸಮಾನವಾಗಿರುವುದಿಲ್ಲ ಆದ್ದರಿಂದ ವೇವ್ ಫಂಕ್ಷನ್ ಸುಗಮವಾಗಿದೆಯೆ ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ಐಗನ್ ಮೌಲ್ಯ ಮತ್ತು ಐಗನ್ ಫಂಕ್ಷನ್ ಅನ್ನು ಎರಡು ವಿಭಿನ್ನ ರೀತಿಯಲ್ಲಿ ಕಂಡುಹಿಡಿಯುವ ಮಾರ್ಗವಾಗಿದೆ ಇದರರ್ಥ ಮತ್ತು ನಾನು ಯಾವ ಕಡೆಯಿಂದ ವೇವ್ ಫಂಕ್ಷನ್ ರೂಪವನ್ನು ಇಂಟಗ್ರೇಟ್ ಮಾಡತ್ತಿದ್ದೇನೆ ಮತ್ತು ಇನ್ನೊಂದು ನಾನು ಒಂದು ಗಡಿಯಿಂದ ಪ್ರಾರಂಭವಾಗುವ ನಯವಾದ ವೇವ್ ಫಂಕ್ಷನ್ ಅನ್ನು ನಿರ್ಮಿಸುತ್ತೇನೆ ಮತ್ತು ಇತರ ಬೌಂಡರಿ ಕಂಡೀಶನ್ ಸಹ ತೃಪ್ತಿ ಹೊಂದಿದೆಯೆ ಎಂದು ಖಚಿತಪಡಿಸಿಕೊಳ್ಳಿ ಎರಡೂ ಸ್ವೀಕಾರಾರ್ಹ ಮಾರ್ಗಗಳಾಗಿವೆ ಈಗ ಲಾಗರಿಥಮಿಕ್ ಡಿರೈವೆಟಿವ್ ನ ನಿರಂತರತೆ ಎಂದು ಕರೆಯಲ್ಪಡುವ ಒಂದು ಸ್ಥಿತಿಯಲ್ಲಿ ನ ನಿರಂತರತೆ ಮತ್ತು ನಿರಂತರತೆಯನ್ನು ನಾವು ಕೆಲವೊಮ್ಮೆ ಸಂಯೋಜಿಸುವುದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಏನು ಮಾಡುತ್ತೇನೆಂದರೆ ನಾನು x0x0|left ಅನ್ನು ತೆಗೆದುಕೊಂಡು ಇದನ್ನು x0x0|right ಹೋಲಿಸಿ ಮತ್ತು ಅವು ಕೆಲವು E ಗೆ ಸಮಾನವಾಗಿದ್ದರೆ ಅವು ಸಮಾನವಾಗಿದೆಯೇ ಎಂದು ಪರಿಶೀಲಿಸಿ ನಾವು ಐಗನ್ ಶಕ್ತಿ E ಅನ್ನು ಕಂಡುಕೊಂಡಿದ್ದೇವೆ ಇಲ್ಲದಿದ್ದರೆ ನಾವು ಮತ್ತೆ ಕೆಲವು ಇತರ ಶಕ್ತಿಗೆ ಹೋಗಿ ಮತ್ತು ಪರಿಶೀಲಿಸಿ ಆದ್ದರಿಂದ ನಾವು ಶಕ್ತಿಯನ್ನು ಸ್ಕ್ಯಾನ್ ಮಾಡಬಹುದು ಮತ್ತು ಏನಾಗುತ್ತದೆ ಎಂಬುದನ್ನು ನೋಡಬಹುದು ಆದ್ದರಿಂದ ಕೊಟ್ಟಿರುವ ಸಮಸ್ಯೆಯ ಐಗನ್ ಫಂಕ್ಷನ್ಗಳು ಮತ್ತು ಐಗನ್ ಶಕ್ತಿಗಳನ್ನು ಲೆಕ್ಕಾಚಾರ ಮಾಡಲು ನಾವು ಬಳಸುವ ಎರಡು ವಿಧಾನಗಳು ಇವುಗಳಾಗಿವೆ ನಾನು ಮೊದಲೇ ಹೇಳಿದಂತೆ ನಾವು ಈ ರೀತಿಯ ಸಮಸ್ಯೆಗಳ ಮೇಲೆ ಗಮನ ಹರಿಸುತ್ತಿದ್ದೇವೆ ಅಲ್ಲಿ x 0 ಮತ್ತು x L ನಡುವೆ ಪೊಟೆನ್ಶಿಯಲ್ ಏನಾದರೂ ಆಗಿರಬಹುದು ಆದರೆ ಅದು ಆ ಪ್ರದೇಶದ ಹೊರಗಿದೆ ಆದ್ದರಿಂದ ಆ ವೇವ್ ಫಂಕ್ಷನ್ ಯಾವಾಗಲೂ ಎರಡು ಗಡಿಗಳಲ್ಲಿ 0 ಆಗಿರುತ್ತದೆ ಈಗ ಶ್ರೋಡಿಂಗರ್ ಸಮೀಕರಣವು ಮೈನಸ್ 22mVxψEψ ಆಗಿದೆ ಈಗ ಈ ಸಂಖ್ಯೆಗಳು ಮತ್ತು m ಬಹಳ ಚಿಕ್ಕದಾಗಿದೆ ನಾವು ಸೂಕ್ಷ್ಮ ಪ್ರಪಂಚದೊಂದಿಗೆ ವ್ಯವಹರಿಸುತ್ತಿದ್ದೇವೆ ಆದ್ದರಿಂದ ಸಮಸ್ಯೆಯನ್ನು ಮರುಹೊಂದಿಸುವುದು ಒಳ್ಳೆಯದೇ ಆದ್ದರಿಂದ ದೂರ ಮತ್ತು ಶಕ್ತಿಗಳು 1 ರ ಕ್ರಮದಲ್ಲಿರುತ್ತವೆ ಇದರರ್ಥ ನಾವು 10 ರ ಘಾತ ಮೈನಸ್ 36 ರ ಕ್ರಮಕ್ಕಿಂತ ಹೆಚ್ಚಾಗಿ ಬದಲಾಯಿಸುತ್ತೇವೆ 10 ರ ಘಾತ ಮೈನಸ್ 19 ಮತ್ತು ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಂ ಮಾಡಲು ತುಂಬಾ ಕಷ್ಟವಾಗುತ್ತದೆ ಆದ್ದರಿಂದ ಉದಾಹರಣೆಗೆ ನಾವು ಏನು ಮಾಡುತ್ತೇವೆ ಈ ಸಂದರ್ಭದಲ್ಲಿ ನಾವು ಇದೀಗ ವ್ಯವಹರಿಸುತ್ತಿರುವ ಸಮಸ್ಯೆಗಳ ಸಂದರ್ಭದಲ್ಲಿ ನಾವು ಉದ್ದದ ಅಳತೆಯನ್ನು L ಎಂದು ತೆಗೆದುಕೊಳ್ಳುತ್ತೇವೆ ಅದು ಪೊಟೆನ್ಶಿಯಲ್ನ ಅಗಲ ಮತ್ತು ಶಕ್ತಿಯ ಪ್ರಮಾಣವು ನೈಸರ್ಗಿಕವಾಗಿ 2mL2ಆಗುತ್ತದೆ ಆದ್ದರಿಂದ ಉದ್ದದ ಅಳತೆಯನ್ನು 2mL2 ಎಂದು ಇರಿಸಿ ಅದು ಆಯಾಮವಾಗಿ ಸರಿಯಾಗಿದೆ ಆದ್ದರಿಂದ ಇದಕ್ಕಾಗಿ ನಾವು ಶ್ರೋಡಿಂಗರ್ ಸಮೀಕರಣವನ್ನು ಪುನಃ ಬರೆಯೋಣ ಆದ್ದರಿಂದ ನಾವು 22md2dx2VxψEψ ಅನ್ನು ಹೊಂದಿದ್ದೇವೆ ಎಂದು ನಾವು ಇಲ್ಲಿ L ನಿಂದ ಗುಣಿಸಿ L2 ನಿಂದ ಭಾಗಿಸೋಣ ಆದ್ದರಿಂದ ನಾನು ಮುಂದೆ d2d2VxxEψ ನಲ್ಲಿ ಮೈನಸ್ 12 2mL2 ಎಂದು ಸಮೀಕರಣವನ್ನು ಹೊಂದಿದ್ದೇನೆ 2mL2 ನಿಂದ ಭಾಗಿಸಿ 12d2dxL2Vx2mL2 ψxE2mL2 ψಗೆ ಸಮೀಕರಣವನ್ನು 12d2ydy2V ψyE ψ ಎಂದು ಪುನಃ ಬರೆಯಲು yxL ಮತ್ತುEE2mL2ಮತ್ತು VV2mL2 ಅನ್ನು ಬಳಸಿ ಈ ಆಯಾಮವಿಲ್ಲದ ಪ್ರಮಾಣದಲ್ಲಿ y E ಮತ್ತು V ನಲ್ಲಿನ ಸಮೀಕರಣ ಮತ್ತು ಈಗ ನಾನು 0 ಮತ್ತು L ನಡುವೆ x ಗೆ 0 ಮತ್ತು 1 ರ ನಡುವೆ y ತೆಗೆದುಕೊಳ್ಳಬಹುದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಪರಮಾಣು ಪ್ರಮಾಣದಲ್ಲಿ ನೆನಪಿಡಿ L ನ ಕ್ರಮವು ಕೆಲವು ಆಂಗ್ಸ್ಟ್ರಾಮ್ಗಳಾಗಿರಬಹುದು ಅದು ಕೆಲವು 10 10 ಮೀಟರ್ ಈಗ ನಾನು 0 ಮತ್ತು 1 ರ ನಡುವೆ y ಅನ್ನು ಬದಲಾಯಿಸಬಹುದು ಆದ್ದರಿಂದ ನಾನು y ನಲ್ಲಿನ ಹೆಚ್ಚಳವನ್ನು 0 1 ರ ಕ್ರಮಕ್ಕೆ ತೆಗೆದುಕೊಳ್ಳಬಹುದು ಮತ್ತು x ನ ವಿಷಯದಲ್ಲಿ ನಾನು ಅದೇ ಕೆಲಸವನ್ನು ಮಾಡಲು ಬಯಸಿದರೆ ಅದು ಹೆಚ್ಚು ಕಷ್ಟಕರವಾಗಿರುತ್ತದೆ ಮತ್ತು ಸಂಖ್ಯಾತ್ಮಕವಾಗಿ ಅಸ್ಥಿರವಾಗುತ್ತದೆ ಆದ್ದರಿಂದ ಈಗ ನಾವು ಸಮೀಕರಣವನ್ನು ಸಂಯೋಜಿಸಲು ಸಮರ್ಥರಾಗಿದ್ದೇವೆ ಆದ್ದರಿಂದ ನಾನು ಮತ್ತೆ ಈ ಪೆಟ್ಟಿಗೆಯನ್ನು ತೆಗೆದುಕೊಳ್ಳುತ್ತೇನೆ ಅಲ್ಲಿ ಕೆಲವು ಪೊಟೆನ್ಶಿಯಲ್ ಅದನ್ನು ನಾವು ಈಗ ಕರೆಯೋಣ y ಇದನ್ನು 2mL2 ನ ಘಟಕಗಳಲ್ಲಿ ನೀಡಲಾಗಿದೆ ಆದ್ದರಿಂದ ನಾನು ಈ ಪಟ್ಟಿಯನ್ನು ಈ ಬರಹದಲ್ಲಿ ಬಿಡಲಿದ್ದೇನೆ 12d2ydy2V ψyEψ ವಿಧಾನವು ನಾವು ಸಂಖ್ಯೆಯಾಗಿರಲಿದ್ದೇವೆ ನಾವು 00 ನಿಂದ ಪ್ರಾರಂಭಿಸಿದ್ದೇವೆ ಕೆಲವು ಸಂಖ್ಯೆಗೆ ಸಮನಾಗಿರುತ್ತದೆ ಅದನ್ನು 1 ಎಂದು ತೆಗೆದುಕೊಂಡು ನಂತರ ಸಂಯೋಜಿಸಿ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಈ ಇಡೀ ವಿಷಯವನ್ನು ಸಣ್ಣ ಮಧ್ಯಂತರxಗೆ ವಿಂಗಡಿಸುತ್ತೇವೆ ಆದ್ದರಿಂದ x ಪಾಯಿಂಟ್ 0 005 ರ ಕ್ರಮದಲ್ಲಿರಬಹುದು ಕೆಲವು x ಬಹಳ ಕಡಿಮೆ ಸಂಖ್ಯೆಯಲ್ಲಿದೆ ಆದ್ದರಿಂದ ನಾನು 2V E ಆಗಿರುವ ಶ್ರೋಡಿಂಗರ್ ಸಮೀಕರಣದಿಂದ ψ ಮತ್ತು 1 ನಿಂದ ಪ್ರಾರಂಭಿಸುತ್ತೇನೆ ನಂತರ ನನ್ನ ಬಳಿ ψ 00xಆಗಿರುತ್ತದೆ x10 ಇದು 0 ಇದೀಗ x ಮತ್ತು ಈಗ ನಾನು x2mVx Eψ ಬರೆಯಬಹುದು ಇದು ಇಲ್ಲಿಂದ ಪೂರ್ಣಗೊಂಡ ಒಂದು ಚಕ್ರವಾಗಿದೆ ನಾನು ಮುಂದಿನ ಹಂತಕ್ಕೆ ಹೋಗಿ2xψxxx ಬರೆಯಬಹುದು 2Δxxಇದನ್ನು ನಾವು ಈಗಾಗಲೇ x ನಲ್ಲಿ ಲೆಕ್ಕ ಹಾಕಿದ್ದೇವೆ x ಮತ್ತು 2x ಅನ್ನು ಈಗ 2V2Δx Eψ ಗೆ ಸಮನಾಗಿ ನವೀಕರಿಸಲಾಗಿದೆ ಇದು ನಾವು ಪೂರ್ಣಗೊಳಿಸಿದ ಮತ್ತೊಂದು ಚಕ್ರವಾಗಿದೆ ಈ m ದೂರವಿರಬೇಕು ಮತ್ತು ಈಗ ನಾನು ಪರಿಹಾರವನ್ನು ನಿರ್ಮಿಸಬಹುದು ಮತ್ತು ಹೀಗೆ ಆದ್ದರಿಂದ ಸಾಮಾನ್ಯವಾಗಿ ನಾನು ಏನು ಮಾಡುತ್ತಿದ್ದೇನೆಂದರೆ ನಾನು i1ii xಅನ್ನು ಬರೆಯುತ್ತಿದ್ದೇನೆ ನಾನು i1 ಅನ್ನು ii Δx ಎಂದು ನವೀಕರಿಸುತ್ತಿದ್ದೇನೆ ಮತ್ತು ಒಮ್ಮೆ ನಾನು i1 ಅನ್ನು ಕಂಡುಕೊಂಡಿದ್ದೇನೆ ಮತ್ತು ನಾನು i1 ಅನ್ನು ನವೀಕರಿಸಬಹುದು i1 2Vxi1 E ಗೆ ಸಮನಾಗಿರುತ್ತದೆ ಮತ್ತು ನಾವು E ಅನ್ನು ಅವಲಂಬಿಸಿರುತ್ತೇವೆ ಮತ್ತು ಈ ರೀತಿಯಾಗಿ ನಾನು ಬೇರೆ ಬೇರೆ ಕಡೆಗಳಲ್ಲಿ ಪರಿಹಾರವನ್ನು ಬೇರೆ ಬೇರೆ ಕಡೆಗಳಲ್ಲಿ ನಿರ್ಮಿಸಲು ಹೋಗಬಹುದು xL ಮತ್ತು ನಂತರ ಕೊನೆಯ ಬಿಂದು N 0 ಗೆ ಸಮನಾಗಿರುತ್ತದೆ ಎಂದು ಹೇಳೋಣ ಮತ್ತು ಸಂಖ್ಯಾತ್ಮಕವಾಗಿ 0 ಎಂದು ಖಚಿತಪಡಿಸಿಕೊಳ್ಳುವುದು ತುಂಬಾ ಕಷ್ಟ ಆದ್ದರಿಂದ ನೀವು ಏನು ಮಾಡುತ್ತಿದ್ದೀರಿ ಎಂದರೆ ನೀವು Nಅನ್ನು ಕೆಲವು ಸಣ್ಣ ಸಂಖ್ಯೆಗಳಿಗಿಂತ ಕಡಿಮೆ ಎಂದು ಹೇಳುತ್ತೀರಿ 10 3 ಅಥವಾ 10 4 ಅಥವಾ ಅದಕ್ಕಿಂತ ಹೆಚ್ಚಿನದನ್ನು ನಾವು ಹೇಳೋಣ ಆದ್ದರಿಂದ ಸಂಭವಿಸುವ ಕ್ಷಣವು ನೀವು ಐಗನ್ ಎನರ್ಜಿ E ಅನ್ನು ಕಂಡುಹಿಡಿದಿದ್ದೀರಿ ಅದು ನಿಮ್ಮ ಶಕ್ತಿಯನ್ನು ಕಂಡುಹಿಡಿದಿದೆ ಮತ್ತು ಒಮ್ಮೆ ನೀವು ಕಂಡುಕೊಂಡ ಶಕ್ತಿಯನ್ನು ನಾನು ವಿಭಿನ್ನವಾಗಿ ಕಂಡುಕೊಂಡಿದ್ದೇನೆ ನಾನು i ಅನ್ನು i1⋅⋅⋅⋅N ನಿಮಗೆ ಪ್ರತಿ ಹಂತದಲ್ಲಿ ಮೌಲ್ಯ ನೀಡುತ್ತದೆ ಆದ್ದರಿಂದ ಈಗ ನೀವು 0L2dx ಅನ್ನು ಲೆಕ್ಕಹಾಕುವದನ್ನು ನೀವು ಸಾಮಾನ್ಯೀಕರಿಸುತ್ತೀರಿ ಅದು ಏನೂ ಆಗುವುದಿಲ್ಲ ಆದರೆ i1Ni2x ಮತ್ತು ಇದು ನಿಮಗೆ ಕೆಲವು ಸಂಖ್ಯೆಯನ್ನು ನೀಡುತ್ತದೆ ನಾವು CN ಅನ್ನು ಹೇಳೋಣ ನಂತರ inew ನೀವು ಮೊದಲೇ ಲೆಕ್ಕ ಹಾಕಿದ ಯಾವುದೇ iCN ಸಾಮಾನ್ಯ ವೇವ್ ಫಂಕ್ಷನ್ ಅನ್ನು ಒಂದು ರೀತಿಯಲ್ಲಿ ನೀಡುತ್ತದೆ ಈ ಸಂದರ್ಭದಲ್ಲಿ ವೇವ್ ಫಂಕ್ಷನ್ ಕಂಡುಹಿಡಿಯುವ ಈ ವಿಧಾನ 2 ಸಂದರ್ಭದಲ್ಲಿ ಅಗತ್ಯವಿಲ್ಲದ ಆದರೆ ನಾನು ಅದನ್ನು ನೀಡುತ್ತಿದ್ದೇನೆ ಏಕೆಂದರೆ ಮುಂಬರುವ ಉಪನ್ಯಾಸಗಳಲ್ಲಿ ಚರ್ಚಿಸುವ ಪ್ರಕರಣಗಳಿಗೆ ಇದು ಅಗತ್ಯವಾಗಿರುತ್ತದೆ ವಿಧಾನ 2 ರಲ್ಲಿ ನೀವು ನಿಜವಾಗಿಯೂ ಒಂದು ಕಡೆಯಿಂದ ಪರಿಹಾರವನ್ನು ನಿರ್ಮಿಸಲು ಪ್ರಾರಂಭಿಸುತ್ತೀರಿ ಮತ್ತು ನೀವು ಇನ್ನೊಂದು ಕಡೆಯಿಂದ ಪರಿಹಾರವನ್ನು ನಿರ್ಮಿಸಲು ಪ್ರಾರಂಭಿಸುತ್ತೀರಿ ಮತ್ತು ನೀವು ಐಗನ್ ಮೌಲ್ಯವನ್ನು ನೀಡುವ ಹೊಂದಾಣಿಕೆಯಾದ ನಂತರ ನೀವು x0 ನಲ್ಲಿ ಒಂದು ಹಂತದಲ್ಲಿ ಲಾಗರಿಥಮಿಕ್ ಉತ್ಪನ್ನವನ್ನು ಹೊಂದಿಸುತ್ತೀರಿ ಆದ್ದರಿಂದ ನೀವು ಏನು ಮಾಡುತ್ತೀರಿ ಎಂದರೆ ನಮಗೆ L0 00 ಇದೆ ಆದ್ದರಿಂದ ನೀವು ಮತ್ತೆ ಈ ಇಡೀ ವಿಷಯವನ್ನು ಸಣ್ಣ ಸಣ್ಣ ಸಣ್ಣ ಮಧ್ಯಂತರಗಳಾಗಿ ವಿಂಗಡಿಸಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ನೀವು i1i x ಅನ್ನು ಬರೆಯುತ್ತೇವೆ ಮತ್ತು ನಾವು ಈ ಮೊದಲು ಮಾಡಿದ ಎಲ್ಲಾ ಹಂತಗಳನ್ನು x 0 ರಿಂದ x0ವರೆಗೆ ಸಂಯೋಜಿಸುತ್ತೇವೆ ಇದನ್ನು ಮಾಡಿದ ಕೊನೆಯ ಹಂತ N ಆಗಿದೆ ನಂತರ ನೀವು N 1ψ ಅದು 0 Nಏಕೆಂದರೆ ನೀವು ಎಡಕ್ಕೆ ಹೋಗುತ್ತೀರಿ ಆದ್ದರಿಂದ ಇದು N Nಆಗಿರಲಿ ನೀವು ಎಷ್ಟು ಬಾರಿ ಹಿಸಿದರೂ ನಿಮಗೆ N 1N Nxಸಿಕ್ಕಿತು ಮತ್ತು ನಂತರ ನವೀಕರಿಸಲು ಹೀಗೆ ಆದ್ದರಿಂದ ನೀವು ಪರಿಹಾರವನ್ನು ಬೇರೆ ರೀತಿಯಲ್ಲಿ ನಿರ್ಮಿಸಿ ನಂತರ xx0 ನಲ್ಲಿ |left |right ಗೆ ಸರಿ ಎಂದು ಪರಿಶೀಲಿಸಿ ಎಂದು ನಾವು ಹೇಳಬಹುದು ನಾವು ಹೇಗೆ ಪರಿಶೀಲಿಸುತ್ತೇವೆ t |left |right10 310 4 ನೀವು ಐಗನ್ ಮೌಲ್ಯವಾದ ಕೆಲವು E ಗೆ ಸಂಭವಿಸಿದಲ್ಲಿ ಅದು ಸಂಭವಿಸಿದ ನಂತರ ನೀವು ಎಲ್ಲಿ ಉತ್ತರವನ್ನು ಪಡೆಯುತ್ತೀರಿ ಎಂಬುದನ್ನು ನೀವು ನೋಡಬೇಕು ಆದ್ದರಿಂದ ಇದು ಸಂಭವಿಸಿದಾಗ ಇ ಗಳಿಗಾಗಿ ನೀವು ಐಗನ್ ಶಕ್ತಿ ಮತ್ತು ಅದಕ್ಕೆ ಅನುಗುಣವಾದದ್ದನ್ನು ಕಂಡುಕೊಂಡಿದ್ದೀರಿ ಈಗ ನೀವು ಏನು ಮಾಡ್ ಸರಿಯಾಗಿ ಮಾಡಲು ನೀವು ಎಡದಿಂದ ಬಂದಿದ್ದೀರಿ ನೀವು ಬಲದಿಂದ ಬಂದಿದ್ದೀರಿ ಆದ್ದರಿಂದ ನೀವು ಮಾಡುತ್ತಿರುವುದು rightnew rightxleftnewx0rightnewx0ಗೆ ಸಮನಾಗಿರಬೇಕು ಇದು ಈಗ ವೇವ್ ಫಂಕ್ಷನ್ x x0 ನಲ್ಲಿ ಹೊಂದಿಕೆಯಾಗಿದೆಯೆ ಎಂದು ಖಚಿತಪಡಿಸುತ್ತದೆ ಮತ್ತು ನಂತರ ನೀವು ನಿರಂತರ ವೇವ್ ಫಂಕ್ಷನ್ಅನ್ನು ಕಂಡುಕೊಂಡಿದ್ದೀರಿ ಮತ್ತು ಸಾಮಾನ್ಯೀಕರಿಸಲಾಗಿದೆ ಆದ್ದರಿಂದ ನಾನು ನಿಮಗೆ ನೀಡಿರುವುದು ಈ ನಿರ್ದಿಷ್ಟ ರೀತಿಯ ಸಮಸ್ಯೆಯಲ್ಲಿದೆ ಅಲ್ಲಿ ವೇವ್ ಫಂಕ್ಷನ್ ಎರಡು ಗಡಿಗಳಲ್ಲಿ ಕಣ್ಮರೆಯಾಗುತ್ತದೆ ಇಲ್ಲಿ ವೇವ್ ಫಂಕ್ಷನ್ ಮತ್ತು ಐಗನ್ ಶಕ್ತಿಗಳನ್ನು ಹೇಗೆ ಪಡೆಯುವುದು ಎಂದು ಆದ್ದರಿಂದ ಶ್ರೋಡಿಂಗರ್ ಸಮೀಕರಣವನ್ನು ಒಂದು ನಿರ್ದಿಷ್ಟ ಸಮಸ್ಯೆಗೆ ಇಂಟಗ್ರೇಟ್ ಮಾಡುವ ಬಗ್ಗೆ ನಾವು ಕಲಿತಿದ್ದೇವೆ ಅಲ್ಲಿ x≤0 ಮತ್ತು x≥L ಗೆ Vx∞ ಮತ್ತು ನಡುವೆ x ಗೆ V ಗೆ ಸಮಾನವಾಗಿರುತ್ತದೆ ಆದ್ದರಿಂದ 00 ಮತ್ತು ψ ಮತ್ತು ನಾವು ಪರಿಹಾರವನ್ನು ಕಂಡುಕೊಳ್ಳುವ ಮಾರ್ಗವನ್ನು ಕಂಡುಕೊಂಡಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ಈ ಗಡಿಗಳಲ್ಲಿ ಅದು ಮಾಯವಾಗದಿರುವ ಸಂದರ್ಭಗಳನ್ನು ನಾವು ಪರಿಗಣಿಸುತ್ತೇವೆ ಆದರೆ ಆ ಪರಿಸ್ಥಿತಿಗಾಗಿ ಅನಂತಕ್ಕೆ ಎಲ್ಲಾ ಮಾರ್ಗಗಳನ್ನು ಕಂಡುಕೊಳ್ಳುತ್ತೇವೆ